ಚಾರ್ಜ್ ವಿತರಣೆಯ ಶಕ್ತಿ II ಒಂದು ಉದಾಹರಣೆ ಹಿಂದಿನ ಉಪನ್ಯಾಸದಲ್ಲಿ ನಾನು ಚಾರ್ಜ್ ವಿತರಣೆಯನ್ನು ಹೊಂದಿದ್ದರೆ ಈ ಶಕ್ತಿಯನ್ನು ಅಥವಾ ಜೋಡಣೆಯಲ್ಲಿ ಮಾಡಿದ ಕೆಲಸವನ್ನು ಈ ಚಾರ್ಜ್ ಅನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 ಅರ್ಧ ರೋ r ರೋ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d r d ಪ್ರೈಮ್ ನಿರ್ದಿಷ್ಟ ಚಾರ್ಜ್ ವಿತರಣೆಗೆ ನಾವು ಈಗ ಒಂದು ಉದಾಹರಣೆಯನ್ನು ಪರಿಹರಿಸಲಿದ್ದೇವೆ ಇದಕ್ಕಾಗಿ ನಾವು ತ್ರಿಜ್ಯ r ಗೋಳವನ್ನು ತೆಗೆದುಕೊಳ್ಳುತ್ತೇವೆ ಅದು ಒಳಗೆ ಏಕರೂಪದ ಚಾರ್ಜ್ ವಿತರಣಾ ರೋ ಅನ್ನು ಹೊಂದಿರುತ್ತದೆ ಆದ್ದರಿಂದ ಅದರ ಮೇಲೆ ಏಕರೂಪದ ಚಾರ್ಜ್ ಸಾಂದ್ರತೆಯ ರೋ ಹೊಂದಿರುವ ಚಾರ್ಜ್ಡ್ ಗೋಳವು ಪರಿಮಾಣವಾಗಿರುತ್ತದೆ ಆದ್ದರಿಂದ ನಿವ್ವಳ ಚಾರ್ಜ್ 4 ಪೈ ಬೈ 3 R ಕ್ಯೂಬ್ ಬಾರಿ ರೋ ಆಗಿರುತ್ತದೆ ನಾನು ಶಕ್ತಿಯನ್ನು ಲೆಕ್ಕ ಹಾಕಿದರೆ ನಾನು ಅದನ್ನು ಎರಡು ರೀತಿಯಲ್ಲಿ ಮಾಡುತ್ತೇನೆ ಇದರಿಂದಾಗಿ ಚಾರ್ಜ್ ಗಳನ್ನು ಜೋಡಿಸುವ ಸಮಾನತೆಯನ್ನು ಮತ್ತು ನಾನು ಮೇಲೆ ಬರೆದ ಈ ಎಸ್ಪ್ರೆಷನ್ ಅನ್ನು ನೀವು ನೋಡುತ್ತೀರಿ ನಾನು ಮೊದಲು ಚಾರ್ಜ್ ಗಳನ್ನು ಒಟ್ಟುಗೂಡಿಸುತ್ತೇನೆ ಎಂದು ತೆಗೆದುಕೊಳ್ಳೋಣ ಇದರಿಂದಾಗಿ ನಾನು ಸಣ್ಣ r ತ್ರಿಜ್ಯವನ್ನು ಹೊಂದಿರುವಾಗ ನಾನು ಹೊಸ ಚಾರ್ಜ್ ಅನ್ನು ತರುತ್ತೇನೆ ಮತ್ತು ಅದರ ಮೇಲೆ ನಾನು ಸಣ್ಣ ಶೆಲ್ ಅನ್ನು ಸೇರಿಸುತ್ತೇನೆ ಅದು ಸಾಂದ್ರತೆಯ ರೋ ಅನ್ನು ಸಹ ಹೊಂದಿರುತ್ತದೆ ಮತ್ತು ಅದು ದಪ್ಪದ d r ಹಾಗೆ ಮಾಡುವಾಗ ನಾನು ಎಷ್ಟು ಕೆಲಸ ಮಾಡಿದ್ದೇನೆ ಮಾಡಿದ ಕೆಲಸವು ನಿವ್ವಳ ಚಾರ್ಜ್ ಅನ್ನು ತರುವ ಸಮಯಗಳಲ್ಲಿ ಪೊಟೆನ್ಶಿಯಲ್ ಗೆ ಸಮನಾಗಿರುತ್ತದೆ ಮತ್ತು ಅದು 4 ಪೈ r ಸ್ಕ್ವೇರ್ d r ಆಗಿರುತ್ತದೆ ಈಗ ಸಣ್ಣ ಕಪ್ಪು ತ್ರಿಜ್ಯದ ಈ ಕಪ್ಪು ಗೋಳದ ಕಾರಣದಿಂದಾಗಿ r ನಲ್ಲಿನ ಪೊಟೆನ್ಶಿಯಲ್ ಈ r ತ್ರಿಜ್ಯದ ಒಳಗೆ 1 ಓವರ್ 4 ಪೈ ಎಪ್ಸಿಲಾನ್ಗೆ 0 ಪಟ್ಟು ಚಾರ್ಜ್ಗೆ ಸಮನಾಗಿರುತ್ತದೆ ಗೋಳವನ್ನು r ಬಾರಿ 4 ಪೈ r ಸ್ಕ್ವೇರ್ ರೋ d r ಒಳಗಿನ ಚಾರ್ಜ್ ಈ ತ್ರಿಜ್ಯ r ದ ಗೋಳವು 4 ಪೈ ಬೈ 3 r ಕ್ಯೂಬ್ ರೋ ಮತ್ತು ಆದ್ದರಿಂದ ಈ ವಿತರಣೆಯ ಶಕ್ತಿಯು 1 ಓವರ್ 4 ಪೈ ಎಪ್ಸಿಲಾನ್ 0 4 ಪೈ ಬೈ 3 r ಕ್ಯೂಬ್ ರೋ ಅನ್ನು r ಬಾರಿ 4 ಪೈ r ಸ್ಕ್ವೇರ್ ರೋ d r ನಾವು ಇದನ್ನು ಕಾರ್ಯಗತಗೊಳಿಸೋಣ ಈ 4 ಪೈ ಅನ್ನು ರದ್ದು ಮಾಡೋಣ ಆದ್ದರಿಂದ ನಾನು 3 ಎಪ್ಸಿಲಾನ್ 0 ಓವರ್ ರೋ ಅನ್ನು ಇಲ್ಲಿ ಪಡೆಯುತ್ತೇನೆ ಮತ್ತು ಈ ರೋ ಇಲ್ಲಿ ನನಗೆ ರೋ ಸ್ಕ್ವೇರ್ ನೀಡುತ್ತದೆ ಈ r r ಕ್ಯೂಬ್ ನೊಂದಿಗೆ ರದ್ದುಗೊಳಿಸುತ್ತದೆ ಮತ್ತು ನನಗೆ r ನೀಡುತ್ತದೆ ಆದ್ದರಿಂದ ನಾನು 0 ಅನ್ನು ಕ್ಯಾಪಿಟಲ್ R ಗೆ ಸಂಯೋಜಿಸುವುದರೊಂದಿಗೆ ಉಳಿದಿದ್ದೇನೆ ಏಕೆಂದರೆ ಅದು ಚಾರ್ಜ್ ಅನ್ನು ಒಟ್ಟುಗೂಡಿಸಿದೆ ಎಂದು ಸಾಬೀತುಪಡಿಸುತ್ತದೆ r ಅನ್ನು 4 d r ಗೆ ಏರಿಸಿ ಅದು ನನಗೆ 4 ಪೈ ಯಿಂದ 3 ಎಪ್ಸಿಲಾನ್ 0 ರೋ ಸ್ಕ್ವೇರ್ ಬಾರಿ R ಅನ್ನು 5 ಕ್ಕೆ ಹೆಚ್ಚಿಸುತ್ತದೆ ಚಾರ್ಜ್ ದ ವಿಷಯದಲ್ಲಿ ಇದನ್ನು ಬರೆಯೋಣ ಈ ಭಾಗದಲ್ಲಿ ಬರೆಯಲು ನೀವು ಈಗಾಗಲೇ ನೋಡಿದ್ದೀರಿ Q ನಿವ್ವಳವು 4 ಪೈ ಬೈ 3 ರೋ R ಘನದಿಂದ ಚಾರ್ಜ್ ಆಗುತ್ತದೆ ಮತ್ತು ಆದ್ದರಿಂದ ರೋ 3 ಕ್ಯೂಬ್ ಬೈ 4 ಪೈ R ಕ್ಯೂಬ್ ಗೆ ಸಮಾನವಾಗಿರುತ್ತದೆ ಇದನ್ನು ಇಲ್ಲಿ ಬದಲಿಸಿ ಮತ್ತು ನೀವು ಪಡೆಯಲು ಹೊರಟಿರುವುದು 4 ಪೈ ಬೈ 3 ಎಪ್ಸಿಲಾನ್ 0 ರೋ ಸ್ಕ್ವೇರ್ ಗೆ ಸಮಾನವಾಗಿರುತ್ತದೆ ಇದು 9 Q ಸ್ಕ್ವೇರ್ ಬೈ 16 ಪೈ ಸ್ಕ್ವೇರ್ r ಪವರ್ 6 ಪಟ್ಟು R ರೈಸ್ ಟು 5 ಓವರ್ 5 ಕ್ಕೆ ಏರಿಸಲಾಗುತ್ತದೆ ಇದರೊಂದಿಗೆ ಈ 4 ಪೈ ರದ್ದುಗೊಳಿಸುತ್ತದೆ 4 ಪೈ ಇದರೊಂದಿಗೆ ಈ 3 ರದ್ದತಿ ನಿಮಗೆ 3 ನೀಡುತ್ತದೆ ಆದ್ದರಿಂದ ನೀವು 3 ಕ್ಕಿಂತ ಹೆಚ್ಚು 5 Q ಸ್ಕ್ವೇರ್ ಅನ್ನು 4 ಪೈ ಎಪ್ಸಿಲಾನ್ 0 R ನಿಂದ ಭಾಗಿಸಿದಾಗ ಅದು ಸಾಂದ್ರತೆಯ ರೋ ನೊಂದಿಗೆ ಏಕರೂಪವಾಗಿ ಚಾರ್ಜ್ ಆಗುವ ಗೋಳದ ಶಕ್ತಿಯಾಗಿದೆ ನಾವು ಪಡೆದ ಇತರ ಎಸ್ಪ್ರೆಷನ್ ಅನ್ನು ಬಳಸಿಕೊಂಡು ಅದನ್ನು ಲೆಕ್ಕಾಚಾರ ಮಾಡೋಣ ಅಲ್ಲಿ ಶಕ್ತಿಯನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 ಅರ್ಧ ಇಂಟಿಗ್ರೇಷನ್ ರೋ r ರೋ ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v d v ಪ್ರೈಮ್ ಅಥವಾ ಒಂದು ಹಂತದಲ್ಲಿ ನಾನು ಕೆಲ ಸಮಯವನ್ನು d r d v ಗಾಗಿ ಮತ್ತು d r ಪ್ರೈಮ್ d v ಗಾಗಿ ಇಡುತ್ತೇನೆ ಆದ್ದರಿಂದ ಗೊಂದಲಕ್ಕೀಡಾಗಬೇಡಿ ಈಗ ನೀವು ಇದನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 ಅರ್ಧ ಇಂಟಿಗ್ರೇಷನ್ d v ರೋ r ಎಂದು ಬರೆಯಬಹುದು ಮತ್ತು ಈ ಪದ ರೋ r ಪ್ರೈಮ್ r ಮೈನಸ್ r ಪ್ರೈಮ್ d r ಪ್ರೈಮ್ d v ಪ್ರೈಮ್ ಅನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 ನೊಂದಿಗೆ ಸಂಯೋಜಿಸಲಾಗಿದೆ ಏನೂ ಅಲ್ಲ ಆದರೆ ನಾನು ಇದನ್ನು ಸಹ ತೆಗೆದುಹಾಕುತ್ತೇನೆ V ನಲ್ಲಿ r ಅನ್ನು ಹೊರತುಪಡಿಸಿ ಏನೂ ಇಲ್ಲ ಆದರೆ r ನ ಈ V ಅಂತಿಮ ಚಾರ್ಜ್ ವಿತರಣೆಯಿಂದಾಗಿರುವುದನ್ನು ಗಮನಿಸಿ ಇದಕ್ಕೂ ಮುನ್ನ ನಾವು ಮೊದಲು V ಚಾರ್ಜ್ ಮಾಡಿದ ಕಾರಣ r ನಲ್ಲಿ V ಲೆಕ್ಕಾಚಾರ ಮಾಡಿದ್ದೇವೆ ಈಗ r ನ ಈ V ಒಂದು ಪೊಟೆನ್ಶಿಯಲ್ ಆಗಿದೆ ಅಂತಿಮ ಚಾರ್ಜ್ ವಿತರಣೆಯ ಕಾರಣ ಏಕೆಂದರೆ ನಾನು ಇಲ್ಲಿ ತೆಗೆದುಕೊಳ್ಳುತ್ತಿರುವುದು ರೋ ಪೂರ್ಣ ಚಾರ್ಜ್ ವಿತರಣೆಯಿಂದಾಗಿ ಈ ಚಾರ್ಜ್ ಒಟ್ಟು ಚಾರ್ಜ್ ಸಾಂದ್ರತೆ ಅಥವಾ ಚಾರ್ಜ್ ಸಾಂದ್ರತೆಯಾಗಿದೆ ಈಗ ಹಿಂದಿನ ಒಂದು ಕಾರ್ಯಯೋಜನೆಯಲ್ಲಿ ನೀವು ಈ V r ಅನ್ನು ಪರಿಹರಿಸುತ್ತೀರಿ ಮತ್ತು ಈ V r ಏನೂ ಅಲ್ಲ ಆದರೆ ನೀವು 1 ಓವರ್ 4 ಪೈ ಎಪ್ಸಿಲಾನ್ 0 3 Q ಓವರ್ 2 R ಮೈನಸ್ ಅರ್ಧ Q r ಸ್ಕ್ವೇರ್ R ಕ್ಯೂಬ್ ಅನ್ನು ನೆನಪಿಸಿಕೊಂಡರೆ ಇದು ನಾನು ಮೊದಲು ನೀಡಿದ ಕಾರ್ಯಯೋಜನೆಗಳಲ್ಲಿ ಒಂದಾಗಿದೆ ಆದ್ದರಿಂದ ಇದು 1 ಓವರ್ 4 ಪೈ ಎಪ್ಸಿಲಾನ್ 0 Q ಓವರ್ R ಗೆ r ಗೆ ಸಮನಾಗಿರುತ್ತದೆ ಎಂದು ನೀವು ನೋಡಬಹುದು ಆದ್ದರಿಂದ ಒಟ್ಟು ಶಕ್ತಿಯನ್ನು ಅರ್ಧ ಇಂಟಿಗ್ರೇಷನ್ ರೋ r ಎಂದು ನೀಡಲಾಗುವುದು ಇದು ಸ್ಥಿರ dv ಆಗಿದೆ ಪೊಟೆನ್ಶಿಯಲ್ 1 ಓವರ್ 4 ಪೈ ಎಪ್ಸಿಲಾನ್ 0 3 Q ಓವರ್ 2 R ಮೈನಸ್ ಅರ್ಧ Q r ಸ್ಕ್ವೇರ್ R ಕ್ಯೂಬ್ ಮೇಲೆ ಬರೆಯೋಣ ಮೊದಲನೆಯ ಪದವು ಸ್ಥಿರವಾಗಿರುತ್ತದೆ ಆದ್ದರಿಂದ ಇಂಟಿಗ್ರೇಷನ್ ಈ ಚಾರ್ಜ್ ಗೆ Q ಪಟ್ಟು ಸ್ಥಿರವಾಗಿರುತ್ತದೆ ಮತ್ತು ಆದ್ದರಿಂದ ನಾನು ಇದನ್ನು ಅರ್ಧ Q ಬಾರಿ 3 Q ಓವರ್ 2 R ಗಿಂತಲೂ ಬರೆಯಬಹುದು ಮತ್ತು ಡಿನೋಮಿನೇಟರ್ ದಲ್ಲಿ 4 ಪೈ ಎಪ್ಸಿಲಾನ್ 0 ಇದೆ ಮೈನಸ್ ಮುಂದಿನ ಪದ ಈ ಒಂದು ಅರ್ಧ ಮತ್ತು ಈ ಅರ್ಧವು R ಕ್ಯೂಬ್ ಮೇಲೆ 14 ನೇ Q ಆಗಿದೆ ಅಲ್ಲಿ 1 ಓವರ್ 4 ಪೈ ಎಪ್ಸಿಲಾನ್ 0 ಇದೆ ಮತ್ತು ನಾನು ಇಂಟಿಗ್ರೇಷನ್ ರೋ ನೊಂದಿಗೆ ಉಳಿದಿದ್ದೇನೆ ಅದು ಸ್ಥಿರ ವಾಲ್ಯೂಮ್ ಇಂಟಿಗ್ರಲ್ 4 ಪೈ r ಸ್ಕ್ವೇರ್ d r ಆಗಿರುತ್ತದೆ ಮತ್ತು ನಾನು ಈಗಾಗಲೇ ಇಲ್ಲಿಂದ r ಸ್ಕ್ವೇರ್ ಅನ್ನು ಹೊಂದಿದ್ದೇನೆ ನಾವು ಎಲ್ಲಾ ನಿಯಮಗಳನ್ನು ನೋಡಿಕೊಂಡಿದ್ದೇವೆಯೇ ಎಂದು ನೋಡೋಣ 1 ಅರ್ಧ ಮತ್ತು 1 ಅರ್ಧವು ನನಗೆ 14 ನೇ ಸ್ಥಾನವನ್ನು ನೀಡುತ್ತದೆ ಇದನ್ನು ನಾವು Q ಓವರ್ R ಕ್ಯೂಬ್ Q ಓವರ್ R ಕ್ಯೂಬ್ 1 ಓವರ್ 4 ಪೈ ಎಪ್ಸಿಲಾನ್ 0 ಅನ್ನು ನೋಡಿಕೊಂಡಿದ್ದೇವೆ ತದನಂತರ ರೋ ಬಾರಿ 4 ಪೈ R ಸ್ಕ್ವೇರ್ ಸಹ ಉತ್ತಮವಾಗಿದೆ ಆದ್ದರಿಂದ ನಾನು ಈಗ 4 ಪೈ ಎಪ್ಸಿಲಾನ್ 0 R ಇದನ್ನು Q ಗೆ ಸಮನಾಗಿ ಬರೆಯಬಹುದು Q ಸ್ಕ್ವೇರ್ ಓವರ್ 4 ಪೈ ಎಪ್ಸಿಲಾನ್ 0 R ಮತ್ತು ನಾನು 3 ಕ್ವಾರ್ಟರ್ಸ್ ಮೈನಸ್ Q ಓವರ್ 4 ಪೈ ಎಪ್ಸಿಲಾನ್ 0 R ಕ್ಯೂಬ್ 1 4 ನೇ ಬಾರಿ ರೋ ಟೈಮ್ಸ್ 4 ಪೈ ಇವುಗಳು ಇಲ್ಲಿಂದ ಬರುವ ಸ್ಥಿರಾಂಕಗಳಾಗಿವೆ ಮತ್ತು ನಂತರ ನಾನು R ಅನ್ನು 5 ಕ್ಕಿಂತ 5 ಕ್ಕೆ ಹೆಚ್ಚಿಸುತ್ತೇನೆ ಏಕೆಂದರೆ ಈ ಇಂಟೆಗ್ರಲ್ ವು 0 ರಿಂದ R ಗೆ ಇರುತ್ತದೆ ಆದ್ದರಿಂದ ಇದು 4 ಪೈ ಎಪ್ಸಿಲಾನ್ 0 R ಗಿಂತ Q ಸ್ಕ್ವೇರ್ ಆಗಿ ಹೊರಬರುತ್ತದೆ ಇದನ್ನು ನಾವು ಹೊರತೆಗೆಯೋಣ ನಾನು 3 ಕ್ವಾರ್ಟರ್ಸ್ ಮೈನಸ್ Q 4 ಪೈ ಎಪ್ಸಿಲಾನ್ 0 R ಅನ್ನು ನಾವು ತೆಗೆದುಕೊಂಡಿದ್ದೇವೆ ಆದ್ದರಿಂದ 1 ಓವರ್ R ಸ್ಕ್ವೇರ್ ಬಾರಿ 1 4 ನೇ ಬಾರಿ 4 ಪೈ R Q ಗಿಂತ 5 ಪಟ್ಟು 5 ಕ್ಕಿಂತ ಹೆಚ್ಚಾಗುತ್ತದೆ ಇದು ಈಗ ಮತ್ತೆ ಕೆಲವು ವಿಷಯಗಳನ್ನು ರದ್ದುಗೊಳಿಸುತ್ತದೆ ಈ R ಸ್ಕ್ವೇರ್ R ಪೈ ನನಗೆ ಇಲ್ಲಿ R ಕ್ಯೂಬ್ ನೀಡುತ್ತದೆ ಆದ್ದರಿಂದ ನಾನು Q ಸ್ಕ್ವೇರ್ ಗೆ 4 ಪೈ ಎಪ್ಸಿಲಾನ್ 0 R 3 ಕ್ವಾರ್ಟರ್ಸ್ ಮೈನಸ್ 1 4 ನೇ ಬಾರಿ 1 5 ನೇ 4 ಪೈ R ಕ್ಯೂಬ್ ರೋ ಮೇಲೆ Q 4 ಪೈ R ಕ್ಯೂಬ್ ರೋ 3 Q ಆದ್ದರಿಂದ ನಾನು ಪಡೆಯುವ ಶಕ್ತಿಯು Q ಸ್ಕ್ವೇರ್ ಓವರ್ 4 ಪೈ ಎಪ್ಸಿಲಾನ್ 0 3 ಕ್ವಾರ್ಟರ್ಸ್ ಮೈನಸ್ 1 ಕ್ಕಿಂತ 20 ಪಟ್ಟು 3 ಕ್ಕಿಂತಲೂ ಹೆಚ್ಚು Q ಮೇಲೆ ಈ Q ರದ್ದುಗೊಳ್ಳುತ್ತದೆ ಮತ್ತು ನೀವು R ಇಲ್ಲಿ Q ಸ್ಕ್ವೇರ್ ಅನ್ನು 4 ಪೈ ಎಪ್ಸಿಲಾನ್ 0 3 ಕ್ವಾರ್ಟರ್ಸ್ ಮೈನಸ್ 3 ಓವರ್ 20 ಕ್ಕಿಂತ ಹೆಚ್ಚು ಪಡೆಯುತ್ತೀರಿ ಆದ್ದರಿಂದ 4 ಪೈ ಎಪ್ಸಿಲಾನ್ ಮೇಲೆ Q ಸ್ಕ್ವೇರ್ 0 ಬಾರಿ ಇದು 20 ಕ್ಕಿಂತ 12 ಆಗಿರುತ್ತದೆ ಅದು 3 5 ನೇಯದು ಆದರೆ 3 5 ನೇ Q ಸ್ಕ್ವೇರ್ 4 ಪೈ ಎಪ್ಸಿಲಾನ್ 0 R ಮೊದಲಿನ ಉತ್ತರ ಆದ್ದರಿಂದ ಎರಡು ವಿಭಿನ್ನ ವಿಧಾನಗಳೊಂದಿಗೆ ಚಾರ್ಜ್ ವಿತರಣೆಯ ಚಾರ್ಜ್ ಶಕ್ತಿಯ ವಿತರಣೆಗೆ ನಾವು ಈಗ ಪರಿಹರಿಸಿದ್ದೇವೆ ಹೊರಗಿನಿಂದ ಚಾರ್ಜ್ ತರುವ ಮೂಲಕ ಇದನ್ನು ಜೋಡಿಸಲಾಗುವುದು ಎಂದು ನಾವು ಭಾವಿಸಿದ್ದೇವೆ ಆದ್ದರಿಂದ ನಾವು ಅಸ್ತಿತ್ವದಲ್ಲಿರುವ ಚಾರ್ಜ್ ನ ಕಾರಣದಿಂದಾಗಿ ಪೊಟೆನ್ಶಿಯಲ್ ಅನ್ನು ಲೆಕ್ಕ ಹಾಕಿದ್ದೇವೆ ಮತ್ತು ಬೋರ್ಡಿಂಗ್ ಚಾರ್ಜ್ ಇಂಟಿಗ್ರೇಟೆಡ್ ನಿಂದ ಗುಣಿಸಿದಾಗ ಮತ್ತು ಇತರವು 1 ಅರ್ಧ v r ರೋ r ಎಂದು ನಿರ್ದೇಶಿಸುತ್ತದೆ ಆದ್ದರಿಂದ ಅಂತಿಮವಾಗಿ ಇದನ್ನು ಸೇರಿಸಲು ನೀವು ನೋಡಿದ್ದೀರಿ ಚಾರ್ಜ್ ವಿತರಣೆ ಅಥವಾ ಚಾರ್ಜ್ ಗಳ ಸಂಗ್ರಹವಿದ್ದರೆ ನಾನು ಈ ವ್ಯವಸ್ಥೆಯ ಶಕ್ತಿಯನ್ನು 1 ಅರ್ಧದಷ್ಟು 1 ರಿಂದ 4 ಪೈ ಎಂದು ಬರೆಯಬಹುದು ಪೈ ಎಪ್ಸಿಲಾನ್ 0 ಇಂಟಿಗ್ರೇಷನ್ ರೋ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ dv dv ಪ್ರೈಮ್ r ನ 1 ಅರ್ಧ ಇಂಟಿಗ್ರೇಷನ್ v ಗೆ ಸಮನಾಗಿರುತ್ತದೆ ಇದು r ಚಾರ್ಜ್ d ನ ಪೂರ್ಣ ಚಾರ್ಜ್ ವಿತರಣಾ ಸಮಯದ ಕಾರಣದಿಂದಾಗಿ ಸಂಭವನೀಯವಾಗಿರುತ್ತದೆ ಪಾಯಿಂಟ್ ಚಾರ್ಜ್ ಗಳನ್ನು ಒಳಗೊಂಡಿರುವ ಚಾರ್ಜ್ ವಿತರಣೆಯ ಸಂದರ್ಭದಲ್ಲಿ ರೋ ಡೆಲ್ಟಾ ಕಾರ್ಯವನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಮತ್ತು ನಾನು ಎಸ್ಪ್ರೆಷನ್ ನಿಂದ ಹಿಂತಿರುಗುತ್ತೇನೆ i j i j Q i Q j ಗೆ ಸಮನಾಗಿಲ್ಲ r i ಮೈನಸ್ r j 1 ಅರ್ಧಕ್ಕಿಂತ ಹೆಚ್ಚು ಮತ್ತು 1 ಓವರ್ 4 ಪೈ ಎಪ್ಸಿಲಾನ್ 0 ಚಾರ್ಜ್ ಗಳ ನಿರಂತರ ವಿತರಣೆಯಿಂದ ಪಾಯಿಂಟ್ ಚಾರ್ಜ್ ಗಳನ್ನು ಒಳಗೊಂಡಿರುವ ಚಾರ್ಜ್ ವಿತರಣೆಗೆ ಈ ಪರಿವರ್ತನೆ ಮಾಡುವಾಗ ಈ ಸಂದರ್ಭದಲ್ಲಿ ಇಂಟಿಗ್ರೇಷನ್ ರೋ r d v d v 0 ಗೆ ಒಲವು 0 ಕ್ಕೆ ಹೋಗುವುದಿಲ್ಲ ಏಕೆಂದರೆ ಈ ಪಾಯಿಂಟ್ ಚಾರ್ಜ್ ಗಳು ಡೆಲ್ಟಾ ಕಾರ್ಯಗಳಂತೆ ಮತ್ತು ಆದ್ದರಿಂದ ಇಂಟಿಗ್ರೇಷನ್ ಅನ್ನು ಮಾಡುವಾಗ ನಾನು ಚಾರ್ಜ್ ಗಳ ಸ್ವಯಂ ಸಂವಹನವನ್ನು ಸ್ಪಷ್ಟವಾಗಿ ತಪ್ಪಿಸಬೇಕು ನೆನಪಿಡಿ ಈ ಸೂತ್ರವನ್ನು ನಾನು ಚರ್ಚಿಸುವಾಗ ನಾನು ಹೇಳಿದ್ದೇನೆಂದರೆ ನಿರಂತರ ವಿತರಣೆಯಲ್ಲಿ ಈ ರೋ r d v ಸಣ್ಣ ಮತ್ತು ಸಣ್ಣ ಪರಿಮಾಣದ ಮೇಲೆ ಸಂಯೋಜಿಸಲ್ಪಟ್ಟಿದೆ ಸೂಕ್ಷ್ಮದರ್ಶಕವಾಗಿ ಸಣ್ಣ ಪರಿಮಾಣ 0 ಕ್ಕೆ ಹೋಗುತ್ತದೆ ಆದರೆ ಪಾಯಿಂಟ್ ಚಾರ್ಜ್ ಗಳಲ್ಲಿ ಅದು ಆಗುವುದಿಲ್ಲ ಆದ್ದರಿಂದ ಒಬ್ಬರು ಜಾಗರೂಕರಾಗಿರಬೇಕು ಈ ಉಪನ್ಯಾಸವನ್ನು ಕೇಳಿದ ನಂತರ ನೀವು ಈ ಸಂಪರ್ಕವನ್ನು ಮಾಡಲು ನಾನು ಇಷ್ಟಪಡುತ್ತೇನೆ